ಒಬ್ಜೆಕ್ಟ್ ಓರಿಯೆಂಟೆಡ್ ಅನಾಲಿಸಿಸ್ ಮತ್ತು ಡಿಸೈನ್ ಮಾಡ್ಯೂಲ್ 14 ಕ್ಕೆ ಮತ್ತೆ ಸುಸ್ವಾಗತ ನಾವು ಕ್ಲಾಸ್ ಗಳ ನಡುವಿನ ಸಂಬಂಧಗಳ ಬಗ್ಗೆ ಚರ್ಚಿಸುತ್ತಿದ್ದೇವೆ ಮತ್ತು ನಾವು ಅಸೋಸಿಯೇಷನ್ ಗಳ ಬಗ್ಗೆ ಮಾತನಾಡಿದ್ದೇವೆ ಮತ್ತು ಒಬ್ಜೆಕ್ಟ್ ಗಳ ನಡುವೆ ಆನುವಂಶಿಕತೆಯಾಗಿ ಈ ಹಿಂದೆ ಮಾಡಿದ್ದಕ್ಕೆ ಸಂಬಂಧಿಸಿದಂತೆ ನಾವು ಇನ್ಹೆರಿಟೆನ್ಸ್ ಸಂಬಂಧದ ಪರಿಕಲ್ಪನೆಯನ್ನು ಮರುಪರಿಶೀಲಿಸಿದ್ದೇವೆ ಈಗ ನಾವು ಇನ್ಹೆರಿಟೆನ್ಸ್ ನ ಬಹುಮುಖ್ಯ ಪರಿಕಲ್ಪನೆಯನ್ನು ಪಾಲಿಮಾರ್ಫಿಸಂ ನಲ್ಲಿ ಮುಂದುವರಿಸುತ್ತೇವೆ ಆದ್ದರಿಂದ ಅದನ್ನು ಒಂದು ಸಣ್ಣ ಉದಾಹರಣೆಯೊಂದಿಗೆ ಪರಿಚಯಿಸೋಣ ಆದ್ದರಿಂದ ನಾವು ಮೊದಲು ಪರಿಚಯಿಸಿದ ವಾಹನಗಳ ಇನ್ಹೆರಿಟೆನ್ಸ್ ಶ್ರೇಣಿಯನ್ನು ನಾವು ಮತ್ತೆ ತೆಗೆದುಕೊಳ್ಳುತ್ತೇವೆ ಈಗ ನಾವು ಹೇಳೋಣ ಅದು ವಾಹನಗಳ ಕ್ರಮಾನುಗತವಾದ್ದರಿಂದ ಆ ವಾಹನವು ಎಷ್ಟು ಚಕ್ರಗಳನ್ನು ಹೊಂದಿದೆ ಎಂಬುದರ ಕುರಿತು ಯಾವುದೇ ಕ್ಲಾಸ್ ನ ಯಾವುದೇ ಕ್ಲಾಸ್ ಅಥವಾ ಒಬ್ಜೆಕ್ಟ್ ಗೆ ನಾವು ತಿಳಿಸಲು ಬಯಸುತ್ತೇವೆ ಆದ್ದರಿಂದ ನಾವು ಚಕ್ರಗಳ ಸಂಖ್ಯೆಯನ್ನು ಪಡೆಯುವ ವಿಧಾನವನ್ನು ಹೊಂದಿದ್ದೇವೆ ಈಗ 2 ವೀಲರ್ ಕ್ಲಾಸ್ ಗೆ ಅಥವಾ 2 ವೀಲರ್ ಕ್ಲಾಸ್ ನ ಯಾವುದೇ ಸಬ್ಕ್ಲಾಸ್ ಗಳಿಗೆ ಈ ವಿಧಾನವು 2 ಎಂದು ಹಿಂದಿರುಗಬೇಕು 3 ವೀಲರ್ ಗೆ ಅದು 3 ಎಂದು ಹಿಂದಿರುಗಬೇಕು 4 ವೀಲರ್ ಗೆ ಅದು 4 ಎಂದು ಹಿಂದಿರುಗಬೇಕು ಮತ್ತು ಆಯಾ ಸಬ್ಕ್ಲಾಸ್ ಗಳಿಗೂ ಸಹ ನಿರೀಕ್ಷೆಯಿದೆ ಈ ಪ್ರಾಪರ್ಟಿ ಯನ್ನು ಪಾಲಿಮಾರ್ಫಿಸಂ ಎಂದು ಕರೆಯಲಾಗುತ್ತದೆ ಪ್ರಾಪರ್ಟಿ ಎಂದರೆ ಯಾವುದು ಈ ಎಲ್ಲದಕ್ಕೂ ವಿಧಾನದ ಹೆಸರು ಒಂದೇ ಆಗಿರುತ್ತದೆ ವಿಧಾನದ ಹೆಸರು ವೀಲ್ ಗಳ ಸಂಖ್ಯೆಯನ್ನು ಪಡೆಯುವುದು ಆದರೆ ಇದು ಯಾವ ಕ್ಲಾಸ್ ಅಥವಾ ಯಾವ ಕ್ಲಾಸ್ ನ ಒಬ್ಜೆಕ್ಟ್ ಅಥವಾ ದ್ವಿಚಕ್ರ ವಾಹನವಾಗಲಿ ಅದು ಮೋಟಾರುಬೈಕ್ ಅನ್ನು ಅವಲಂಬಿಸಿರುತ್ತದೆ ಅಥವಾ ಇದು ಆಟೋ ರಿಕ್ಷಾ ಅಥವಾ ಇದು ಒಬ್ಜೆಕ್ಟ್ ಅನ್ನು ಅವಲಂಬಿಸಿರುವ ಎಸ್ಯುವಿ ಆಗಿರುತ್ತದೆ ಅಥವಾ ಒಬ್ಜೆಕ್ಟ್ ಆಗಿದ್ದು ಯಾವ ಕ್ಲಾಸ್ ನ ಐಎಸ್ಎ ನಿಜವಾದ ವಿಧಾನಗಳು ವಿಭಿನ್ನವಾಗಿವೆ ಎಂಬುದನ್ನು ಆಹ್ವಾನಿಸುತ್ತದೆ ವಿಧಾನದಿಂದ ಕಾರ್ಯಗತಗೊಳಿಸಲಾದ ಅಲ್ಗಾರಿದಮ್ ಅಥವಾ ವಿಧಾನದ ಅನುಷ್ಠಾಗಳು ವಿಭಿನ್ನವಾಗಿದೆ ಆದ್ದರಿಂದ ಬಹುರೂಪತೆ ಸರಳವಾಗಿ ಒಂದು ಹೆಸರು ಆದರೆ ಬಹು ನಡವಳಿಕೆಗಳು ಇರುತ್ತವೆ ಒಂದು ಹೆಸರು ಒಂದೇ ಹೆಸರು ಮತ್ತು ಇವುಗಳೊಂದಿಗೆ ನಾವು ಸಂಯೋಜಿಸಬಹುದಾದ ಮೂರು ವಿಭಿನ್ನ ನಡವಳಿಕೆಗಳು ಎಂದು ನಾವು ಹೇಳುತ್ತೇವೆ ಆದ್ದರಿಂದ ಇದು ಬಹುರೂಪತೆಯ ಮೂಲ ಕಲ್ಪನೆಯಾಗಿದೆ ಮತ್ತು ಇದು ಅತ್ಯಂತ ಉಪಯುಕ್ತವಾಗಿದೆ ಎಂದು ನಾವು ನೋಡುತ್ತೇವೆ ವಿಭಿನ್ನ ಶ್ರೇಣಿಗಳನ್ನು ಆಧರಿಸಿ ವಿಭಿನ್ನ ಒಬ್ಜೆಕ್ಟ್ ಆಧಾರಿತ ಡಿಸೈನ್ ಅನ್ನು ಮಾಡುವ ವಿಷಯ ಸರಿ ಈಗ ನಾನು ಈ ಪ್ರಶ್ನೆಯನ್ನು ಮುಂದೆ ತೆಗೆದುಕೊಳ್ಳುತ್ತೇನೆ ಎಂದು ಭಾವಿಸೋಣ ಮತ್ತು ಮೂಲ ಕ್ಲಾಸ್ ಅನ್ನು ಕಾಯುವಾಗ ನಾನು ಇದನ್ನು ಆಹ್ವಾನಿಸಿದರೆ ಈ ನಿರ್ದಿಷ್ಟ ವಿಧಾನವನ್ನು ಕೇಳುತ್ತೇನೆ ಅದು ಏನು ಹಿಂದಿರುಗಿಸುತ್ತದೆ ಕೆಲವು ನಿದರ್ಶನಗಳ ವಾಹನಗಳನ್ನು ಕೇಳಿದರೆ ಗೆಟ್ ನಂಬರ್ ಆಫ್ ವೀಲ್ಸ್ ಗಳ ನಿರೀಕ್ಷಿತ ಉತ್ಪಾದನೆ ಏನು ನಿಮಗೆ ಗೊತ್ತಿಲ್ಲ ನಾವು ಹೇಳಲು ಸಾಧ್ಯವಿಲ್ಲ ಏಕೆಂದರೆ ವಾಹನವು ದ್ವಿಚಕ್ರ ವಾಹನವಾಗಿದ್ದಾಗ ಅದು 2 ಆಗಿರಬಹುದು ಅಥವಾ ಅದು 3 ಆಗಿರುವಾಗ ಅದು ತ್ರಿಚಕ್ರವಾಗಿರಬಹುದು ಅದು ನಾಲ್ಕು ಚಕ್ರಗಳಾಗಬಹುದು ಮತ್ತು ಅದು ನಾಲ್ಕು ಆಗಿರಬೇಕು ಸರಳವಾಗಿ ಮತ್ತು ಸರಳ ಪದಗಳಲ್ಲಿ ಈ ಪ್ರಶ್ನೆಗೆ ಉತ್ತರಿಸಲಾಗುವುದಿಲ್ಲ ಅಥವಾ ಸರಳ ಮತ್ತು ಸರಳ ಪದಗಳಲ್ಲಿ ಕಾಯುವಿಕೆಯ ಮೇಲೆ ಈ ನಿರ್ದಿಷ್ಟ ವಿಧಾನವನ್ನು ಆಹ್ವಾನಿಸಲಾಗುವುದಿಲ್ಲ ಆದ್ದರಿಂದ ಅದು ನಮಗೆ ಬಹಳ ಆಸಕ್ತಿದಾಯಕ ಸನ್ನಿವೇಶವನ್ನು ನೀಡುತ್ತದೆ ನನ್ನಲ್ಲಿ ಕ್ರಮಾನುಗತವಿದೆ ಅಲ್ಲಿ ಹೆಚ್ಚಿನ ಸಂಖ್ಯೆಯ ಕ್ಲಾಸ್ ಗಳು ಭಾಗಿಯಾಗಿವೆ ಈ ಕ್ಲಾಸ್ ಗಳಲ್ಲಿ ಹಲವು ಲಿಫ್ಟ್ ಕ್ಲಾಸ್ ಗಳು ಇವೆ ಮತ್ತು ಅವುಗಳು ಹಲವಾರು ಒಬ್ಜೆಕ್ಟ್ ನಿದರ್ಶನಗಳನ್ನು ಹೊಂದಿರುತ್ತವೆ ಅವೆಲ್ಲವೂ ಸಂದೇಶಕ್ಕೆ ಪ್ರತಿಕ್ರಿಯಿಸಬಹುದು ಚಕ್ರಗಳ ಸಂಖ್ಯೆ ಪ್ರತಿಯೊಬ್ಬರೂ ಪರಿಣತಿ ಹೊಂದಿರುವ ಮೂಲ ಕ್ಲಾಸ್ ಈ ಸಂದೇಶವನ್ನು ನಿಭಾಯಿಸಲು ಸಾಧ್ಯವಾಗದ ಈ ಪ್ರಶ್ನೆಗೆ ಉತ್ತರಿಸಲಾಗದ ವಾಹನಗಳ ಮೂಲ ಪರಿಕಲ್ಪನೆಯನ್ನು ವ್ಯಾಖ್ಯಾನಿಸುತ್ತದೆ ಆದ್ದರಿಂದ ಈ ಪರಿಸ್ಥಿತಿಯು ಅಸ್ತಿತ್ವದಲ್ಲಿದ್ದಾಗ ಈ ಸಾಮಾನ್ಯೀಕರಣ ವಿಶೇಷ ಶ್ರೇಣಿಯಲ್ಲಿ ಈ ಕೆಲವು ಪಾಲಿಮಾರ್ಫಿಕ್ ವಿಧಾನಗಳು ಕೆಲವು ಕ್ಲಾಸ್ ಗಳಲ್ಲಿ ಕಾರ್ಯಗತವಾಗದಿರುವ ಸಾಧ್ಯತೆಯಿದೆ ಆಗ ಆ ಕ್ಲಾಸ್ ಅನ್ನು ಅಮೂರ್ತವೆಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಒಂದು ಕ್ಲಾಸ್ ಯಾವಾಗ ಅಮೂರ್ತವಾಗಬೇಕು ಎಂದು ನೋಡುವ ಇನ್ನೊಂದು ವಿಧಾನ ಅಥವಾ ಹೆಚ್ಚು ಸರಿಯಾದ ಮಾರ್ಗವಾಗಿದೆ ಕೆಲವು ಸಬ್ಕ್ಲಾಸ್ ಗಳಿಗೆ ಕಾರ್ಯಗತಗೊಳಿಸಬಹುದಾದ ಆದರೆ ಈ ಕ್ಲಾಸ್ ಗೆ ಕಾರ್ಯಗತಗೊಳಿಸಲಾಗದ ಕನಿಷ್ಠ ಒಂದು ಪಾಲಿಮಾರ್ಫಿಕ್ ವಿಧಾನವಿದ್ದಾಗ ಕ್ಲಾಸ್ ಅಮೂರ್ತವಾಗಿರಬೇಕು ಏಕೆಂದರೆ ವಾಹನವು ಅಮೂರ್ತವಾಗದಿದ್ದರೆ ನಾನು ವಾಹನ ಕ್ಲಾಸ್ ಪ್ರಕಾರದ ಕಾಂಕ್ರೀಟ್ ಒಬ್ಜೆಕ್ಟ್ ವಿ 1 ಅನ್ನು ಹೊಂದಬಹುದು ನಾನು ವಿ 1 ಹೊಂದಿದ್ದರೆ ಈ ವಾಹನಕ್ಕೆ ನಾನು ಚಕ್ರಗಳ ಸಂಖ್ಯೆಯನ್ನು ಪಡೆಯುವ ಸಂದೇಶವನ್ನು ಕಳುಹಿಸಬಹುದು ಮತ್ತು ಆ ಸಂದೇಶವನ್ನು ಕಾರ್ಯಗತಗೊಳಿಸಲು ಸಾಧ್ಯವಿಲ್ಲ ಎಂದು ನಮಗೆ ತಿಳಿದಿದೆ ಏಕೆಂದರೆ ಅದಕ್ಕೆ ಯಾವುದೇ ಅಲ್ಗಾರಿದಮ್ ಇಲ್ಲ ಆದ್ದರಿಂದ ಇದು ಅಮೂರ್ತ ಕ್ಲಾಸ್ ಗಳ ಮೂಲಭೂತ ಕಲ್ಪನೆಯಾಗಿದೆ ಮತ್ತು ಬಹುರೂಪತೆ ಮತ್ತು ಅಮೂರ್ತ ಕ್ಲಾಸ್ ಗಳು ಹೇಗೆ ಪರಸ್ಪರ ಸಂಬಂಧ ಹೊಂದಿವೆ ಎಂಬುದನ್ನು ನೀವು ಮತ್ತಷ್ಟು ಯೋಚಿಸಬಹುದು ದ್ವಿಚಕ್ರ ಅಥವಾ ತ್ರಿಚಕ್ರ ಕ್ಲಾಸ್ ಗಳು ಸಹ ಅಮೂರ್ತವಾಗಬೇಕಾದ ಕಾರಣಗಳನ್ನು ನೀವು ಕಾಣಬಹುದು ಯಾಕೆಂದರೆ ಖಂಡಿತವಾಗಿಯೂ ನಾನು ಎಲ್ಲಾ ಕ್ಲಾಸ್ ಗಳಿಗೆ ಕೆಲವು ಮೆಥಡ್ ಡ್ರೈವ್ ಅನ್ನು ಹೊಂದಿದ್ದೇನೆ ಎಂದು ಹೇಳಿದರೆ ಕ್ಲಾಸ್ ವಾಹನ ಎಂದು ನಿಮಗೆ ತಿಳಿದಿಲ್ಲ ಏಕೆಂದರೆ ಬೇರೆ ಬೈಸಿಕಲ್ ಗೆ ಕೆಲವು ರೀತಿಯ ಕೌಶಲ್ಯಗಳು ಬೇಕಾಗುತ್ತವೆ ಮತ್ತು ಆಟೋ ರಿಕ್ಷಾ ಗೆ ವಿಭಿನ್ನ ರೀತಿಯ ಕೌಶಲ್ಯಗಳು ಬೇಕಾಗುತ್ತವೆ ಸೆಡಾನ್ ಗೆ ಇನ್ನೂ ವಿಭಿನ್ನ ರೀತಿಯ ಕೌಶಲ್ಯಗಳು ಬೇಕಾಗುತ್ತವೆ ನಿಮಗೆ ವಿಭಿನ್ನ ರೀತಿಯ ಪರವಾನಿಗೆಗಳು ಬೇಕಾಗುತ್ತವೆ ವಾಹನವನ್ನು ಚಾಲನೆ ಮಾಡುವುದು ದ್ವಿಚಕ್ರ ವಾಹನವನ್ನು ಚಾಲನೆ ಮಾಡುವುದು ಮತ್ತು ವಿಭಿನ್ನ ಸಂಖ್ಯೆಯ ಚಕ್ರಗಳ ಈ ನಿರ್ದಿಷ್ಟ ನಿದರ್ಶನ ನಿರ್ದಿಷ್ಟ ವಾಹನಗಳನ್ನು ಚಾಲನೆ ಮಾಡುವುದರ ನಡುವೆ ಎಲ್ಲಾ ವಿವಿಧ ಅಂಶಗಳು ವಿಭಿನ್ನವಾಗಿವೆ ಆದ್ದರಿಂದ ನೀವು ಮತ್ತೆ ಅದೇ ರೀತಿ ದ್ವಿಚಕ್ರ ವಾಹನಕ್ಕಾಗಿ ಡ್ರೈವ್ ಅನ್ನು ಕಾರ್ಯಗತಗೊಳಿಸಲು ಸಾಧ್ಯವಾಗುವುದಿಲ್ಲ ಏಕೆಂದರೆ ಯಾರಾದರೂ ಅವನು ಅಥವಾ ಅವಳು ಬ್ಯಾಲೆನ್ಸಿಂಗ್ ತಿಳಿದಿದ್ದರೆ ಬೈಸಿಕಲ್ ಓಡಿಸಬಹುದು ಆದರೆ ಅವನು ಅಥವಾ ಅವಳು ಪರವಾನಗಿ ಹೊಂದಿಲ್ಲದಿದ್ದರೆ ಅವರೆಲ್ಲರೂ ಮೋಟಾರ್ ಬೈಕು ಓಡಿಸಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ದ್ವಿಚಕ್ರ ವಾಹನದಲ್ಲಿ ಡ್ರೈವ್ ಗೆ ಅನುಷ್ಠಾನವಿಲ್ಲ ಆದರೆ ಇಲ್ಲಿ ಅನುಷ್ಠಾನವಿದೆ ಇದರ ಪರಿಣಾಮವಾಗಿ ದ್ವಿಚಕ್ರ ವಾಹನಗಳನ್ನು ಸಂಭಾವ್ಯ ಅಮೂರ್ತ ಕ್ಲಾಸ್ ಆಗಿ ಮಾಡುತ್ತದೆ ಇನ್ಹೇರಿಟೆನ್ಸ್ ವಿಷಯದಲ್ಲಿ ಚಲಿಸುವ ವಿಶೇಷ ರೀತಿಯ ಇನ್ಹೇರಿಟೆನ್ಸ್ ಅನೇಕ ಇನ್ಹೇರಿಟೆನ್ಸ್ ಎಂದು ತಿಳಿದಿರುತ್ತದೆ ಅಲ್ಲಿ ಒಂದು ಸೂಪರ್ ಕ್ಲಾಸ್ ಸಬ್ಕ್ಲಾಸ್ ಅಸ್ತಿತ್ವದಲ್ಲಿದೆ ಉದಾಹರಣೆಗೆ ನೀವು ಬ್ಯಾಂಕ್ ಖಾತೆಯನ್ನು ನೋಡಿದರೆ ಬ್ಯಾಂಕ್ ಖಾತೆಯು ವಿಮೆ ಮಾಡಬಹುದಾದ ಐಟಂ ಆಗಿದೆ ಒಂದು ಸ್ವತ್ತು ಇದು ಆಸಕ್ತಿ ಹೊಂದಿರುವ ಐಟಂ ಆಗಿದೆ ಸರಿ ಈ ರೀತಿಯ ಉದಾಹರಣೆಗಳ ಮೂಲಕ ಈ ಉದಾಹರಣೆಯು ಬೂಚ್ ನ ಪುಸ್ತಕದಿಂದ ಬಂದಿದೆ ಆದ್ದರಿಂದ ನೀವು ಪುಸ್ತಕದ ಇಡೀ ವಿವರಗಳನ್ನು ಓದಬಹುದು ನಾನು ಬ್ಯಾಂಕ್ bank ಖಾತೆಯನ್ನು ಹೊಂದಿದ್ದರೆ ನಾನು ಸಹಜವಾಗಿ ಅದರಲ್ಲಿ ಹಣವನ್ನು ಹೊಂದಿದ್ದೇನೆ ಕೊಲ್ಯಾಟರಲ್ ಗಳನ್ನು ಪಡೆಯಲು ಅದನ್ನು ಸ್ವತ್ತು ಎಂದು ನಾನು ಬಳಸಬಹುದು ಮತ್ತು ನಿಸ್ಸಂಶಯವಾಗಿ ಬ್ಯಾಂಕ್ ನಿಯಮಿತವಾಗಿ ನನಗೆ ಬಡ್ಡಿ ನೀಡುತ್ತದೆ ಆದ್ದರಿಂದ ಬ್ಯಾಂಕ್ ಖಾತೆಯ ವಿಶೇಷತೆಯು ಬಡ್ಡಿ ಹೊಂದಿರುವ ಐಟಂ ನಿಂದ ಎರವಲು ಪಡೆದ ಕೆಲವು ಗುಣಲಕ್ಷಣಗಳನ್ನು ಹೊಂದಿದೆ ಏಕೆಂದರೆ ಅದು ಅಸೆಟ್ ಕ್ಲಾಸ್ ನಿಂದ ಎರವಲು ಪಡೆದ ಕೆಲವು ಅಸೆಟ್ಗಳ ಮೇಲೆ ಬಡ್ಡಿಯನ್ನು ಗಳಿಸಬಹುದು ಏಕೆಂದರೆ ಇದನ್ನು ಅಸೆಟ್ ಎಂದು ಪರಿಗಣಿಸಬಹುದು ಮತ್ತು ವಿಮೆ ಮಾಡಬಹುದಾದ ಐಟಂನಿಂದ ಎರವಲು ಪಡೆದ ಕೆಲವು ಆಸ್ತಿಗಳು ಆಗಿವೆ ಏಕೆಂದರೆ ಅದು ವಿಮೆ ಮಾಡಬಹುದಾದ ಐಟಂ ನ ಎಲ್ಲಾ ಅಗತ್ಯತೆಗಳನ್ನು ತೃಪ್ತಿಪಡಿಸುತ್ತದೆ ಹೆಚ್ಚುವರಿಯಾಗಿ ನೀವು ರಿಯಲ್ ಎಸ್ಟೇಟ್ ಅನ್ನು ನೋಡಿದರೆ ಬ್ಯಾಂಕ್ ಖಾತೆಯು ಇತರ ಮತ್ತಷ್ಟು ಇತರ ಗುಣಲಕ್ಷಣಗಳನ್ನು ಹೊಂದಿರುತ್ತದೆ ರಿಯಲ್ ಎಸ್ಟೇಟ್ ಅದೇ ಸಮಯದಲ್ಲಿ ಒಂದು ಸ್ವತ್ತು ಅದು ವಿಮೆ ಮಾಡಬಹುದಾದ ಐಟಂ ಆಗಿದೆ ಅಂತಹ ಸನ್ನಿವೇಶಗಳು ಅಸ್ತಿತ್ವದಲ್ಲಿ ಬಂದಾಗಲೆಲ್ಲಾ ಒಂದು ಸಾಬ್ಕ್ಲಾಸ್ ಒಂದಕ್ಕಿಂತ ಹೆಚ್ಚು ಸೂಪರ್ ಕ್ಲಾಸ್ ಅನ್ನು ಹೊಂದಿರುವಾಗ ನಾವು ಅನೇಕ ಆನುವಂಶಿಕತೆಗೆ ಪರಿಸ್ಥಿತಿ ಹೊಂದಿದ್ದೇವೆ ಎಂದು ನಾವು ಹೇಳುತ್ತೇವೆ ಅನೇಕ ಇನ್ಹೇರಿಟೆನ್ಸ್ ನಿಜ ಜೀವನದಲ್ಲಿ ಹೆಚ್ಚಾಗಿ ಸಂಭವಿಸುತ್ತದೆ ಮತ್ತು ಇದನ್ನು ನಿಭಾಯಿಸಲು ಕೆಲವು ಮೂಲಭೂತ ತೊಂದರೆಗಳನ್ನು ಹೊಂದಿರುತ್ತದೆ ಮತ್ತು ಮಾದರಿಯಾಗಿದೆ ಮತ್ತು ಆದ್ದರಿಂದ ನಾವು ಅವುಗಳ ಬಗ್ಗೆ ಉಲ್ಲೇಖಿಸುತ್ತೇವೆ ಒಂದು ಹೆಸರು ಘರ್ಷಣೆಯ ವಿಷಯ ಆಗಿದೆ ಆದ್ದರಿಂದ ನೀವು ಇದನ್ನು ಗಮನಿಸಿದರೆ ಸ್ವತ್ತು ಗಳ ಕ್ಲಾಸ್ ಮತ್ತು ವಿಮೆ ಮಾಡಲಾಗದ ಐಟಂ ಕ್ಲಾಸ್ ಇವು ಸ್ವತಂತ್ರ ಕ್ಲಾಸ್ ಗಳು ಎಂದು ಹೇಳೋಣ ಅದು ಅವುಗಳ ನಡುವೆ ಸಾಮಾನ್ಯವಾದ ಡೇಟಾ ಸದಸ್ಯರು ಬೇರೆಯಾಗಬಹುದು ಹಾಗಾಗಿ ಪ್ರಸ್ತುತ ಮೌಲ್ಯವಾದ್ದರಿಂದ ನಾನು ಇಲ್ಲಿ ಇನ್ಹೇರಿಟೆನ್ಸ್ ಆಗಿ ಪಡೆದಾಗ ಏನಾಗುತ್ತದೆ ನಾನು ಬ್ಯಾಂಕ್ ಖಾತೆಯಲ್ಲಿ ಅಥವಾ ರಿಯಲ್ ಎಸ್ಟೇಟ್ ನಲ್ಲಿ 2 ಪ್ರಸ್ತುತ ಮೌಲ್ಯದ ಸದಸ್ಯರನ್ನು ಪಡೆಯುತ್ತೇನೆ ಪ್ರಸ್ತುತ ಯಾವ ಮೌಲ್ಯದ ಸದಸ್ಯನನ್ನು ನಾನು ಬಳಸಬೇಕು ಎಂಬುವುದು ಪ್ರಶ್ನೆ ಆದ್ದರಿಂದ ಇದನ್ನು ಹೆಸರು ಘರ್ಷಣೆ ಎಂದು ಕರೆಯಲಾಗುತ್ತದೆ ವಿಮೆ ಮಾಡಲಾಗದ ಐಟಂ ಮತ್ತು ಸ್ವತ್ತು ಎರಡರ ಪ್ರಸ್ತುತ ಮೌಲ್ಯ ರಿಯಲ್ ಎಸ್ಟೇಟ್ ಏನಾಗುತ್ತದೆ ಆದ್ದರಿಂದ ಇದು ಖಂಡಿತವಾಗಿಯೂ ಗುಣಾಕಾರ ಇನ್ಹೇರಿಟೆನ್ಸ್ ಸಬ್ಕ್ಲಾಸ್ ನಡವಳಿಕೆಯಲ್ಲಿ ಅಸ್ಪಷ್ಟತೆ ಅಥವಾ ಘರ್ಷಣೆಯನ್ನು ಉಂಟುಮಾಡುತ್ತದೆ ಇದನ್ನು ಹೇಗೆ ನಿರ್ವಹಿಸಬೇಕು ಎಂಬುದಕ್ಕೆ ಯಾವುದೇ ವಿಶಿಷ್ಟ ಉತ್ತರವಿಲ್ಲ ನೀವು ಬಳಸುತ್ತಿರುವ ಭಾಷೆಯನ್ನು ಅವಲಂಬಿಸಿ ವಿಭಿನ್ನ ಭಾಷೆಗಳು ಹೆಸರು ಘರ್ಷಣೆಯನ್ನು ನಿಭಾಯಿಸಲು ಅವು ವಿಭಿನ್ನ ಶಬ್ದಾರ್ಥಗಳನ್ನು ಹೊಂದಿವೆ ಕೆಲವರು ಇದನ್ನು ಬಳಸಲು ಸಹ ಅನುಮತಿಸುವುದಿಲ್ಲ ಅವರು ಒಂದೇ ಕ್ಲಾಸ್ ನ ಪೋಷಕರಾಗಿದ್ದರೆ ಅದು 2 ಕ್ಲಾಸ್ ಗಳು ನಂತರ ಅವರು ಒಂದೇ ಡೇಟಾ ಸದಸ್ಯರನ್ನು ಹೊಂದಲು ಸಾಧ್ಯವಿಲ್ಲ ಎಂಬುದು ಒಂದು ಸಾಧ್ಯತೆಯಾಗಿದೆ ಒಂದು ಸಾಧ್ಯತೆಯೆಂದರೆ ಅವರು ಅದನ್ನು ಒಂದೇ ಡೇಟಾ ಸದಸ್ಯರಂತೆ ಪರಿಗಣಿಸುತ್ತಾರೆ ಮತ್ತು ನಂತರ ಅದರ ಆಧಾರದ ಮೇಲೆ ಕೆಲವು ಶಬ್ದಾರ್ಥಗಳನ್ನು ವ್ಯಾಖ್ಯಾನಿಸುತ್ತಾರೆ ಅಥವಾ ಕೆಲವು ಉತ್ತಮವಾದ ಶಬ್ದಾರ್ಥಗಳಿವೆ ಉದಾಹರಣೆಗೆ ಸಿ ಅನ್ನು ವ್ಯಾಖ್ಯಾನಿಸಿ ಸಿ c ಒಂದು ಶಬ್ದಾರ್ಥವನ್ನು ವ್ಯಾಖ್ಯಾನಿಸುತ್ತದೆ ಅಲ್ಲಿ ನಾನು ಈ ರೀತಿಯ ಅನೇಕ ಇನ್ಹೇರಿಟೆನ್ಸ್ ಅನ್ನು ಹೊಂದಿದ್ದರೆ ಈ ರೀತಿಯ ಪರಿಸ್ಥಿತಿ ಮತ್ತು ಎರಡರಲ್ಲೂ ಒಂದೇ ವ್ಯತ್ಯಾಸಗಳು ಅಸ್ತಿತ್ವದಲ್ಲಿದೆ ನಂತರ ನಾನು ಅವೆರಡರಿಂದಲೂ ಇನ್ಹೇರಿಟೆನ್ಸ್ ಆಗಿ ಪಡೆಯುವುದಿಲ್ಲ ಅವುಗಳು ಒಂದು ಕಾಂಕ್ರೀಟ್ ಆಗಿರಬಹುದು ಉಳಿದವುಗಳು ಸಿ c ಹೇಳುವುದು ವರ್ಚುವಲ್ ಆಗಿರಬೇಕು ಅಂದರೆ ನಾನು ಅವರ ವಿಧಾನಗಳನ್ನು ಮಾತ್ರ ಬಳಸುತ್ತೇನೆ ಆದರೆ ನಿಮಗೆ ಸಿ c ಪರಿಚಯವಿಲ್ಲದಿದ್ದರೆ ನಾನು ಅವರ ಡೇಟಾ ಸದಸ್ಯರನ್ನು ಬಳಸುವುದಿಲ್ಲ ಈ ಕಾಮೆಂಟ್ ಗಳ ಬಗ್ಗೆ ಚಿಂತಿಸಬೇಡಿ ಏಕೆಂದರೆ ಆಲೋಚನೆಯು ಒಂದು ನಿರ್ದಿಷ್ಟ ಲಾಂಗ್ವೇಜ್ ಗೆ ಹೋಗುವುದು ಅಲ್ಲ ನೀವು ಬಹು ಇನ್ಹೇರಿಟೆನ್ಸ್ ಅನ್ನು ಬಳಸುತ್ತಿದ್ದೀರಿ ಎಂದಾದರೆ ಅದೇ ಸಮಯದಲ್ಲಿ ಬಹು ಇನ್ಹೇರಿಟೆನ್ಸ್ ಮತ್ತು ಅತ್ಯಂತ ಉಪಯುಕ್ತವಾದ ಮಾಡೆಲಿಂಗ್ ವೈಶಿಷ್ಟ್ಯವನ್ನು ಹೊಂದಿದ್ದರೆ ಇದು ಸಂಭವಿಸಬಹುದಾದ ಕೆಲವು ಪ್ರಮುಖ ಸಮಸ್ಯೆಗಳೆಂದು ಎತ್ತಿ ತೋರಿಸುತ್ತದೆ ಆಗಾಗ್ಗೆ ಕಂಡುಬರುವ ಎರಡನೇ ಸಂಚಿಕೆಯ ಮೇಲೆ ಚಲಿಸುವಾಗ ಈ ಭಾಗವನ್ನು ನೋಡಿ ಈ ಭಾಗವನ್ನು ನಾನು ಈಗ ಸೇರಿಸಿದ್ದೇನೆ ಆದ್ದರಿಂದ ಮೊದಲು ಅದು ಬೊಂಡ್ ಗಳು ಮತ್ತು ಸ್ಟಾಕ್ ಗಳು ಅಥವಾ ಸೆಕ್ಯುರಿಟೀಸ್ ಆಗಿದ್ದು ನಾನು ಮ್ಯೂಚುವಲ್ ಫಂಡ್ ಗಳನ್ನು ಬೊಂಡ್ ಮತ್ತು ಸ್ಟಾಕ್ ನಿಂದ ಗುಣಿಸಿದಾಗ ಆನುವಂಶಿಕ ಕ್ಲಾಸ್ ಆಗಿ ಸೇರಿಸಿದ್ದೇನೆ ಹಾಗಾದರೆ ನಮ್ಮಲ್ಲಿ ಏನು ಇದೆ ನೀವು ಇಲ್ಲಿ ಹೊಂದಿದ್ದೀರಿ ನಾವು ಇದನ್ನು ವಜ್ರದ ಆಕಾರದ ವಜ್ರದಂತೆ ನೋಡಿದರೆ ಇದರರ್ಥ ಈ ಕ್ಲಾಸ್ ಈ ಭದ್ರತಾ ಕ್ಲಾಸ್ ಅನ್ನು ಎರಡು ವಿಭಿನ್ನ ಭಾಗಗಳಲ್ಲಿ ಬಹು ಮ್ಯೂಚುವಲ್ ಫಂಡ್ ನಿಂದ ಇನ್ಹೇರಿಟೆನ್ಸ್ ಆಗಿ ಪಡೆಯುತ್ತದೆ ಮ್ಯೂಚ್ವಲ್ ಫಂಡ್ ಒಂದು ಬೊಂಡ್ ಬೊಂಡ್ ಆ ಭಾಗದಲ್ಲಿ ಒಂದು ಭದ್ರತೆ ಅಥವಾ ಮ್ಯೂಚುವಲ್ ಫಂಡ್ ಒಂದು ಸ್ಟೋಕ್ ಮತ್ತು ಸ್ಟೋಕ್ ಆ ಭಾಗದಲ್ಲಿ ಒಂದು ಭದ್ರತೆಯಾಗಿರುವುದರಿಂದ ಇದನ್ನು ಇನ್ಹೇರಿಟೆನ್ಸ್ ಆಗಿ ಪಡೆಯಲಾಗುತ್ತದೆ ಈ ಎರಡೂ ಭಾಗಗಳಲ್ಲಿ ನೀವು ಇದನ್ನು ಮಾಡಿದರೆ ಸ್ವಾಭಾವಿಕವಾಗಿ ಈ ಎರಡೂ ಭಾಗಗಳಲ್ಲಿ ಗುಣಲಕ್ಷಣಗಳು ಅವರೊಂದಿಗೆ ಭಿನ್ನವಾಗಿರುತ್ತದೆ ಮತ್ತು ನಡವಳಿಕೆಯು ಭಿನ್ನವಾಗಿರುತ್ತದೆ ಮತ್ತು ನೀವು ಆಗಾಗ್ಗೆ ಅಸ್ಪಷ್ಟವಾದ ವಿರೋಧಾಭಾಸದ ಸಂದರ್ಭಗಳನ್ನು ಹೊಂದಿರಬಹುದು ಈ ಪುನರಾವರ್ತಿತ ಇನ್ಹೇರಿಟೆನ್ಸ್ ಸಮಸ್ಯೆಗೆ ಯಾವುದೇ ವಿಶಿಷ್ಟ ಪರಿಹಾರವಿಲ್ಲ ನೀವು ಅಂತಹ ಪರಿಸ್ಥಿತಿಯನ್ನು ಕಾರ್ಯಗತಗೊಳಿಸಲು ಹೋದಾಗ ಬೇರೆ ಬೇರೆ ಲಾಂಗ್ವೇಜ್ ಗಳು ಅದನ್ನು ಮಾಡಲು ವಿಭಿನ್ನ ನಿರ್ಬಂಧಗಳನ್ನು ಹೊಂದಿರುತ್ತವೆ ಕೆಲವರು ಅದನ್ನು ಅನುಮತಿಸುವುದಿಲ್ಲ ಕೆಲವರು ಒಬ್ಬ ಪೋಷಕರನ್ನು ಮಾತ್ರ ಅನುಮತಿಸುತ್ತಾರೆ ಆದರೆ ನೀವು ನಿರ್ಧರಿಸಬೇಕಾಗುತ್ತದೆ ಪೋಷಕರು ಯಾವ ಭಾಗಕ್ಕೆ ಬರುತ್ತಾರೆ ಮತ್ತು ಹೀಗೆ ಆದ್ದರಿಂದ ಕ್ಲಾಸ್ ಗಳ ನಡುವೆ ಬಹು ಇನ್ಹೇರಿಟೆನ್ಸ್ ಬಲವಾದ ಮಾಡೆಲಿಂಗ್ ಸಂಬಂಧವಾಗಿದೆ ಎಂದು ದಯವಿಟ್ಟು ತಿಳಿಸಿ ಆದರೆ ನೀವು ನಿಮ್ಮ ಡಿಸೈನ್ ಮಾಡುವಾಗ ಕ್ಲಾಸ್ ಹೆಸರು ಮತ್ತು ಪುನರಾವರ್ತಿತ ಆನುವಂಶಿಕ ಸಮಸ್ಯೆಯ ಬಗ್ಗೆ ನೀವು ಜಾಗರೂಕರಾಗಿರಬೇಕು ಮತ್ತು ನಿಮ್ಮ ಡಿಸೈನ್ ನಲ್ಲಿ ಈ ಎರಡನ್ನೂ ತಪ್ಪಿಸಲು ನೀವು ಪ್ರಯತ್ನಿಸಬೇಕು ನಾವು 3 ನೇ ಸಂಬಂಧಕ್ಕೆ ಹೋಗೋಣ ಅದು ಅಗ್ರಿಗೇಷನ್ ಒಂದು ರೀತಿಯ ಸಂಬಂಧವನ್ನು ಹೊಂದಿರುತ್ತದೆ ಮತ್ತು ನಾನು ಈ ಬಗ್ಗೆ ಶೀಘ್ರವಾಗಿ ಹೇಳುತ್ತೇನೆ ಏಕೆಂದರೆ ನಾವು ಇದನ್ನು ಒಬ್ಜೆಕ್ಟ್ ಗಳ ನಡುವಿನ ಸಂಬಂಧಗಳ ವಿಷಯದಲ್ಲಿ ಆಳವಾಗಿ ವಿವರಿಸಿದ್ದೇವೆ ಆದ್ದರಿಂದ ಇದು ಪ್ರಾಥಮಿಕವಾಗಿ ಇಡೀ ಭಾಗದ ಸಂಬಂಧವಾಗಿದೆ ಆದ್ದರಿಂದ ಹೂವು ದಳವನ್ನು ಹೊಂದಿದೆ ಎಂದು ನಾವು ಹೇಳುತ್ತೇವೆ ಆದ್ದರಿಂದ ಹೂವು ಅನೇಕ ದಳಗಳನ್ನು ಹೊಂದಿರುತ್ತದೆ ಮತ್ತು ಹೂವು ಸಂಪೂರ್ಣವಾಗಿದೆ ಮತ್ತು ಖಂಡಿತವಾಗಿಯೂ ದಳವು ಒಂದು ಭಾಗವಾಗಿದೆ ಎಂದು ನಾವು ಹೇಳುತ್ತೇವೆ ಮತ್ತು ರೇಖಾಚಿತ್ರದ ಚಿತ್ರಣದಲ್ಲಿನ ಚಿತ್ರಣದ ದೃಷ್ಟಿಯಿಂದ ನಾವು ಇದನ್ನು ಈ ರೀತಿ ತೋರಿಸುತ್ತೇವೆ ಮತ್ತು ಈ ಸಂದರ್ಭದಲ್ಲಿ ಭಾಗ ಸಂಪೂರ್ಣ ಸಂಬಂಧವಾಗಿದೆ ಈ ಸಂದರ್ಭದಲ್ಲಿ ಭೌತಿಕ ಧಾರಕವಿದೆ ದಳವು ಭೌತಿಕವಾಗಿ ಹೂವಿನಲ್ಲಿದೆ ಆಗಾಗ್ಗೆ ಇದನ್ನು ಸಂಯೋಜನೆ ಎಂದು ಕರೆಯಲಾಗುತ್ತದೆ ಮತ್ತು ಕೆಲವು ಲೇಖಕರು ಇದನ್ನು ಸ್ಟ್ರಾಂಗ್ ಅಗ್ರಿಗೇಷನ್ ಎಂದೂ ಕರೆಯುತ್ತಾರೆ ಇದಲ್ಲದೆ ಗ್ರಂಥಾಲಯವು ತನ್ನ ಬಳಕೆದಾರರನ್ನು ಹೊಂದಿರುವ ಸದಸ್ಯ ಸಂಬಂಧ ಎಂದು ಕರೆಯಬಹುದಾದ ವಿಭಿನ್ನ ರೀತಿಯ ಅಗ್ರಿಗೇಷನ್ ಇದೆ ಎಂದು ನಾವು ನೋಡಿದ್ದೇವೆ ಈಗ ಸ್ವಾಭಾವಿಕವಾಗಿ ಗ್ರಂಥಾಲಯವು ಅದರ ಅನೇಕ ಬಳಕೆದಾರರನ್ನು ಹೊಂದಿರುತ್ತದೆ ಮತ್ತು ಆ ಬಳಕೆದಾರರಿಲ್ಲದೆ ಗ್ರಂಥಾಲಯಕ್ಕೆ ಯಾವುದೇ ಉದ್ದೇಶವಿಲ್ಲ ಆದರೆ ಅದೇ ಸಮಯದಲ್ಲಿ ಗ್ರಂಥಾಲಯವು ಬಳಕೆದಾರರನ್ನು ದಾಖಲಿಸುತ್ತದೆ ಆದರೆ ಗ್ರಂಥಾಲಯವು ಅವುಗಳನ್ನು ಒಳಗೊಂಡಿಲ್ಲ ಬಳಕೆದಾರರು ಭೌತಿಕವಾಗಿ ಗ್ರಂಥಾಲಯದಲ್ಲಿ ಇರುವುದಿಲ್ಲ ಒಬ್ಜೆಕ್ಟ್ ಗಳ ಸಂದರ್ಭದಲ್ಲಿ ಹಾಗೂ ಸ್ವಾಭಾವಿಕವಾಗಿ ಕ್ಲಾಸ್ ಗಳ ವಿಷಯದಲ್ಲಿ ನಾವು ಈ ಮೊದಲೇ ಮಾತನಾಡಿದ್ದೇವೆ ಇದನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು ಮತ್ತು ಈ ರೀತಿ ನಾವು ರೇಖಾಚಿತ್ರವಾಗಿ ಚಿತ್ರಿಸುತ್ತೇವೆ ಮತ್ತು ಈ ಧಾರಕವು ಒಂದು ರೀತಿಯ ಪರಿಕಲ್ಪನೆಯಾಗಿರುವುದರಿಂದ ಯಾವುದೇ ಭೌತಿಕ ಧಾರಕವಿಲ್ಲ ನಾವು ಇದನ್ನು ವೀಕ್ ಅಗ್ರಿಗೇಷನ್ ಎಂದು ಕರೆಯುತ್ತೇವೆ ವೀಕ್ ಅಗ್ರಿಗೇಷನ್ ಮತ್ತು ಸ್ಟ್ರಾಂಗ್ ಅಗ್ರಿಗೇಷನ್ ರೇಖಾಚಿತ್ರದ ದೃಷ್ಟಿಯಿಂದ ವೀಕ್ ಅಗ್ರಿಗೇಷನ್ ನ ಸಂದರ್ಭದಲ್ಲಿ ನಾವು ಬಳಸುವ ವಜ್ರದ ಈ ತುದಿಯು ಖಾಲಿಯಾಗಿದೆ ಸ್ಟ್ರಾಂಗ್ ಅಗ್ರಿಗೇಷನ್ ಸಂದರ್ಭದಲ್ಲಿ ನೀವು ಬಳಸುವ ವಜ್ರವು ತುಂಬಿರುತ್ತದೆ ಎಂಬ ಅಂಶಕ್ಕೆ ನಿಮ್ಮ ಗಮನವನ್ನು ಸೆಳೆಯಲು ನಾನು ಬಯಸುತ್ತೇನೆ ಆದ್ದರಿಂದ ನೀವು ವಿಭಿನ್ನ ಅಗ್ರಿಗೇಷನ್ ಗಳನ್ನು ಸುಲಭವಾಗಿ ಚಿತ್ರಿಸಲು ಸಾಧ್ಯವಾಗುತ್ತದೆ ಅಂತಿಮವಾಗಿ ಅಸೋಸಿಯೇಷನ್ ಗಳು ಇನ್ಹೇರಿಟೆನ್ಸ್ ಮತ್ತು ಅಗ್ರಿಗೇಷನ್ ಗಳನ್ನು ಮೀರಿ ಕ್ಲಾಸ್ ಗಳು ಹೊಂದಬಹುದಾದ ಮೂರು ಪ್ರಮುಖ ಸಂಬಂಧಗಳಾಗಿದೆ ಒಂದು ಕ್ಲಾಸ್ ನ ಕೆಲವು ಅಂಶಗಳು ಪ್ರಭಾವಿತವಾಗಿವೆ ಅಥವಾ ಇನ್ನೊಂದು ಕ್ಲಾಸ್ ನೊಂದಿಗೆ ಕೆಲವು ರೀತಿಯಲ್ಲಿ ಅವಲಂಬಿತವಾಗಿದೆ ಎಂದು ನೀವು ಕಂಡುಕೊಂಡಾಗ ಎಲ್ಲಿಯಾದರೂ ಎಲ್ಲ ರೀತಿಯ ಅವಲಂಬನೆಗಳು ಇರಬಹುದು ನಂತರ ನೀವು ಅವಲಂಬನೆ ಇದೆ ಎಂದು ಗುರುತಿಸಬೇಕು ಆದ್ದರಿಂದ ನಾವು ಲೇಡಿಬಗ್ ಮತ್ತು ಹೂವಿನ ಬಗ್ಗೆ ಮಾತನಾಡುವಾಗ ಅವಲಂಬನೆ ಸಂಬಂಧವಿದೆ ಲೇಡಿಬಗ್ ಗಳನ್ನು ರಕ್ಷಿಸುವ ಹೂವನ್ನು ರಕ್ಷಿಸುವ ವಿಷಯದಲ್ಲಿ ಶಬ್ದಾರ್ಥವಾಗಿ ಅವಲಂಬಿತವಾದ ಏನಾದರೂ ಇದೆ ಆದರೆ ಈ ಅವಲಂಬನೆಗಳ ಮೇಲೆ ಸಾಕಷ್ಟು ವ್ಯತ್ಯಾಸಗಳು ಇರಬಹುದು ಮತ್ತು ನಾವು ನಿರ್ದಿಷ್ಟವಾಗಿ ಯುಎಂಎಲ್ ರೇಖಾಚಿತ್ರಗಳು ಮತ್ತು ವಿವಿಧ ಸನ್ನಿವೇಶಗಳ ಮಾಡೆಲಿಂಗ್ ಗೆ ಮತ್ತಷ್ಟು ಚಲಿಸುವಾಗ ನಾವು ನೋಡುತ್ತೇವೆ ನಾವು ನೋಡಿದಂತೆ ಸಾಮಾನ್ಯ ಅವಲಂಬನೆ ಸಂಬಂಧದ ದೃಷ್ಟಿಯಿಂದ ಹೆಚ್ಚಿನ ಸಂಖ್ಯೆಯ ಉತ್ತಮ ಸಂಬಂಧಗಳನ್ನು ಒಟ್ಟುಗೂಡಿಸಬಹುದು ಆದರೆ ನಾವು ಆ ಆಳಕ್ಕೆ ಹೋಗುವವರೆಗೆ ನೀವು ಯಾವಾಗಲೂ ನೆನಪಿನಲ್ಲಿಟ್ಟುಕೊಳ್ಳಬೇಕು ಅಲ್ಲಿ ನೀವು ಹೇಳುವ ವಿಷಯಗಳು ಯಾವುದಕ್ಕೂ ಸ್ವಲ್ಪಮಟ್ಟಿಗೆ ಸಂಬಂಧಿಸಿರಬಹುದು ಅದನ್ನು ಅವಲಂಬನೆಯನ್ನು ಹಾಕಿ ಮತ್ತು ಡಿಯೆಟ್ನಲ್ಲಿ ಇರಿಸಿಲಾಗಿದೆ ಆದ್ದರಿಂದ ಈ ಮಾಡ್ಯೂಲ್ ನಲ್ಲಿ ನಾವು ಕ್ಲಾಸ್ ಗಳ ನಡುವಿನ ವಿವಿಧ ಸಂಬಂಧಗಳನ್ನು ಚರ್ಚಿಸಿದ್ದೇವೆ ನಿರ್ದಿಷ್ಟವಾಗಿ ನಾವು ಸಂಘದ ಬಗ್ಗೆ ಮಾತನಾಡಿದ್ದೇವೆ ಶ್ರೇಣಿಗಳ ಕ್ಲಾಸ್ ಗಳ ನಡುವೆ ಪ್ರಮುಖ ಸಂಬಂಧವಾಗಿರುವ ಇನ್ಹೇರಿಟೆನ್ಸ್ ಬಗ್ಗೆ ನಾವು ಮಾತನಾಡಿದ್ದೇವೆ ವಿಶೇಷವಾಗಿ ಕ್ರಮಾನುಗತ ಮತ್ತು ಬಹು ಇನ್ಹೇರಿಟೆನ್ಸ್ ಮತ್ತು ಬಹು ಇನ್ಹೇರಿಟೆನ್ಸ್ ನಲ್ಲಿ ನಾವು ಹೆಸರಿನ ಘರ್ಷಣೆಗಳು ಮತ್ತು ಪುನರಾವರ್ತಿತ ಇನ್ಹೇರಿಟೆನ್ಸ್ ವಿಷಯದಲ್ಲಿ ಸಾಮಾನ್ಯವಾಗಿ ಸಂಭವಿಸಬಹುದಾದ ಸಮಸ್ಯೆಗಳನ್ನು ಹೈಲೈಟ್ ಮಾಡಿದ್ದೇವೆ ನಂತರ ನಾವು ಅಗ್ರಿಗೇಷನ್ ಸಂಯೋಜನೆ ಮತ್ತು ಕ್ಲಾಸ್ ಗಳ ನಡುವಿನ ವೀಕ್ ಅಗ್ರಿಗೇಷನ್ ಸಂಬಂಧಗಳ ಬಗ್ಗೆ ಚರ್ಚಿಸಿದ್ದೇವೆ ಆದ್ದರಿಂದ ಈ ಹೆಚ್ಚಿನ ಸಂಬಂಧಗಳನ್ನು ನಾನು ಮತ್ತೆ ಪುನರಾವರ್ತಿಸುತ್ತೇನೆ ಪುನರುಚ್ಚರಿಸುವುದು ಸಂಬಂಧಗಳಂತೆಯೇ ಇದೆ ನಾವು ಒಬ್ಜೆಕ್ಟ್ ಗಳ ನಡುವೆ ಮಾತ್ರ ವ್ಯತ್ಯಾಸವನ್ನು ನೋಡಿದ್ದೇವೆ ಎಂದರೆ ನಾವು ಒಬ್ಜೆಕ್ಟ್ ಗಳ ಬಗ್ಗೆ ಮಾತನಾಡುವಾಗ ನಾವು ಅಸ್ತಿತ್ವದಲ್ಲಿರುವ ಕಾಂಕ್ರೀಟ್ ಘಟಕಗಳ ಬಗ್ಗೆ ಮಾತನಾಡುತ್ತಿದ್ದೇವೆ ಮತ್ತು ನೀವು ಕ್ಲಾಸ್ ಗಳ ಬಗ್ಗೆ ಮಾತನಾಡುವಾಗ ನಾವು ಮೂಲತಃ ರನ್ಟೈಂ ನಲ್ಲಿ ಯಾವ ಒಬ್ಜೆಕ್ಟ್ ಗಳನ್ನು ರಚಿಸಲಾಗುವುದು ಎಂಬುವುದರ ಆಧಾರದ ಮೇಲೆ ಅಮೂರ್ತ ಯೋಜನೆಗಳ ಬಗ್ಗೆ ಮಾತನಾಡುವುದರಿಂದ ಒಬ್ಜೆಕ್ಟ್ ಗಳು ಜೀವಿತಾವಧಿಯನ್ನು ಹೊಂದಿರುತ್ತವೆ ಅದು ತುಂಬಾ ಕ್ರಿಯಾತ್ಮಕವಾಗಿರುತ್ತದೆ ಕ್ಲಾಸ್ ಗಳು ಸಹ ಜೀವಿತಾವಧಿಯನ್ನು ಹೊಂದಿರುತ್ತವೆ ಆದರೆ ಅವು ಹೆಚ್ಚು ಸ್ಥಿರವಾಗಿರುತ್ತವೆ ಅವು ಡಿಸೈನ್ ನ ಒಂದು ಆವೃತ್ತಿಯಿಂದ ಡಿಸೈನ್ ನ ಮುಂದಿನ ಆವೃತ್ತಿಯವರೆಗೆ ಇರುತ್ತದೆ ಮತ್ತು ಒಂದು ಕ್ಲಾಸ್ ಜೀವಿತಾವಧಿಯಲ್ಲಿ ಹಲವಾರು ಒಬ್ಜೆಕ್ಟ್ ಗಳನ್ನು ರಚಿಸಲಾಗುತ್ತದೆ ನಿರ್ವಹಿಸಲಾಗುತ್ತದೆ ಮತ್ತು ನಾಶವಾಗತ್ತವೆ